ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 46 ಮತ್ತು ಇಂದು ನಾವು ರೇಖೀಯ ಬೀಜಗಣಿತದಲ್ಲಿ ಮತ್ತೊಂದು ಪ್ರಮುಖ ವಿಷಯವಾದ ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ವೆಕ್ಟರ್ಗಳೊಂದಿಗೆ ಮುಂದುವರಿಯುತ್ತೇವೆ ನಾವು ಈ ಐಜೆನ್ವಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳ ಪರಿಚಯ ಮತ್ತು ಅವುಗಳ ಜ್ಯಾಮಿತೀಯ ಅರ್ಥವಿವರಣೆಯ ಮೂಲಕ ಹೋಗುತ್ತೇವೆ ಮತ್ತು ನಂತರ ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ವೆಕ್ಟರ್ಗಳನ್ನು ಮೌಲ್ಯಮಾಪನ ಮಾಡಲು ಕೆಲವು ಸರಳ ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳು ಯಾವುವು ಇಲ್ಲಿ ನಾವು ಈ ಸರಳ ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ಪರಿಗಣಿಸೋಣ ಮತ್ತು ನಾವು ಈ ಎರಡು ವಾಹಕಗಳನ್ನು ಪರಿಗಣಿಸುತ್ತೇವೆ ಒಂದು ಈ ಮತ್ತು ಇನ್ನೊಂದು ಮತ್ತು ಇದರೊಂದಿಗೆ ನಾವು ಈ ಉತ್ಪನ್ನವನ್ನು ಇಲ್ಲಿ A ಮತ್ತು u ಹೀಗೆ ಲೆಕ್ಕಾಚಾರ ಮಾಡಿದರೆ ಇಲ್ಲಿ ನಮಗೆ ಈ A ಇದೆ ಮತ್ತು ನಂತರ ನಾವು ಇದನ್ನು ಹೊಂದಿದ್ದೇವೆ

ಆದರೆ ನಾವು ಈ ಉತ್ಪನ್ನವನ್ನು ಈ ವೆಕ್ಟರ್ v ಮೂಲಕ ಮಾಡಿದರೆ ಏನಾಗುತ್ತದೆ ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ವೆಕ್ಟರ್ಗಳ ಪರಿಚಯಕ್ಕೆ ನಮ್ಮನ್ನು ಕರೆದೊಯ್ಯುವ ಅಂಶ ಇದು ನಾವು ಇದನ್ನು ಜ್ಯಾಮಿತೀಯವಾಗಿ ನೋಡಿದರೆ ಏನಾಗುತ್ತಿದೆ ಆದ್ದರಿಂದ ಇಲ್ಲಿ ನಾವು ಈ x ಅಕ್ಷ ಮತ್ತು y ಅಕ್ಷವನ್ನು ಹೊಂದಿದ್ದೇವೆ ಆದ್ದರಿಂದ ಈ ವೆಕ್ಟರ್ ವಿ ಅನ್ನು ಇಲ್ಲಿ ನಿಖರವಾಗಿ ನೀಡಲಾಗಿರುತ್ತದೆ ಮತ್ತು ನಂತರ ಈ ಉತ್ಪನ್ನದ ನಂತರ Av ಕೇವಲ 2 ಬಾರಿ ಆದ್ದರಿಂದ ಈ ವೆಕ್ಟರ್ನ ಈ ಅಗಲದ ಉದ್ದದ ದ್ವಿಗುಣವು ವೆಕ್ಟರ್ ಆಗಿದೆ ಆದ್ದರಿಂದ ನಾವು ಈ ವೆಕ್ಟರ್ ಅವ್ ಅನ್ನು ಹೊಂದಿದ್ದೇವೆ ಈ Av ಮತ್ತು v ಅವರು ಒಂದೇ ದಿಕ್ಕನ್ನು ಹೊಂದಿದ್ದಾರೆ ಮತ್ತು ಅವುಗಳ ಪ್ರಮಾಣವು ವಿಭಿನ್ನವಾಗಿರುವುದು ಆಸಕ್ತಿದಾಯಕವಾಗಿದೆ ಆದ್ದರಿಂದ ಇಲ್ಲಿ ಈಗ ಈ ಹಿಂದಿನ ವೆಕ್ಟರ್ v ಗುಣಾಕಾರದ ನಂತರ ಕೇವಲ ದ್ವಿಗುಣವಾಗಿದೆ ಆದರೆ ಈ u ವೆಕ್ಟರ್ನ ಈ ಸಂದರ್ಭದಲ್ಲಿ ಇದು ವೆಕ್ಟರ್ u ಮತ್ತು ಈ A ಟೈಮ್ಸ್ u ಇದಾಗಿದೆ ನಮ್ಮಲ್ಲಿ ಅಂತಹ ಸಂಬಂಧವಿಲ್ಲ ಗುಣಾಕಾರದ ನಂತರ ವೆಕ್ಟರ್ ದಿಕ್ಕು ಒಂದೇ ಆಗಿರುತ್ತದೆ ನಾವು ಈಗ ಸಂಪೂರ್ಣವಾಗಿ ವಿಭಿನ್ನ ವೆಕ್ಟರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ A ಯೊಂದಿಗೆ ನಮ್ಮ ಆಸಕ್ತಿಯು ನಿಖರವಾಗಿ ಈ u ಅಲ್ಲ ನಮ್ಮ ಆಸಕ್ತಿಯು ಅಂತಹ ವೆಕ್ಟರ್ಗಳಿಗೆ ಆ ಮ್ಯಾಟ್ರಿಕ್ಸ್ನೊಂದಿಗೆ ಗುಣಾಕಾರವು ಅದರ ದಿಕ್ಕನ್ನು ಬದಲಾಯಿಸುವುದಿಲ್ಲ ಅದು ಮೂಲ ವೆಕ್ಟರ್ v ಗೆ ಸಮಾನಾಂತರವಾಗಿದೆ ಮತ್ತು ಅದನ್ನೇ ನಾವು ಹುಡುಕುತ್ತಿದ್ದೇವೆ ಮತ್ತು ಇವುಗಳು ವಾಸ್ತವವಾಗಿ ಐಜೆನ್ ವೆಕ್ಟರ್ ಗಳು ಮತ್ತು ಇಲ್ಲಿಗೆ ಬಂದಿರುವ ಈ ಸಂಖ್ಯೆಯನ್ನು ಐಜೆನ್ ವ್ಯಾಲ್ಯೂಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಇಂದಿನ ಉಪನ್ಯಾಸದ ವಿಷಯವಾಗಿದೆ ಮತ್ತು ಈ ಐಜೆನ್ ವ್ಯಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳ ಬಗ್ಗೆ ನಾವು ಈಗ ವಿವರಗಳಿಗೆ ಹೋಗುತ್ತೇವೆ ವ್ಯಾಖ್ಯಾನವು ಇಲ್ಲಿ ಗಣಿತದ ಔಪಚಾರಿಕ ವ್ಯಾಖ್ಯಾನವಾಗಿದೆ A ಯಾವುದೇ ಚದರ ಮ್ಯಾಟ್ರಿಕ್ಸ್ ಆಗಿರಲಿ ನಮೂದುಗಳು ನೈಜವಾಗಿರಬಹುದು ಅಥವಾ ಮ್ಯಾಟ್ರಿಕ್ಸ್ A ನ ನಮೂದುಗಳು ಸಂಕೀರ್ಣವಾಗಿರಬಹುದು ಸ್ಕೇಲಾರ್ A ಅನ್ನು A ನ ಐಜೆನ್ ವ್ಯಾಲ್ಯೂ ಎಂದು ಕರೆಯಲಾಗುತ್ತದೆಯೆ ನಾನ್ಜೆರೋ ವೆಕ್ಟರ್ ಇದ್ದರೆ ಅದು ಕೂಡ ಇಲ್ಲಿ ಮುಖ್ಯವಾಗಿದೆ ಈ ನಾನ್ಜೆರೋ ವೆಕ್ಟರ್ ಈ Ax ನಂತಹ ನಾನ್ಜೆರೋ ವೆಕ್ಟರ್ ಇದ್ದರೆ ಆದ್ದರಿಂದ ಇದು ಹಿಂದಿನ ಉದಾಹರಣೆಗಳಲ್ಲಿ ನಾವು ನೋಡಿದ್ದಕ್ಕೆ ಸಮಾನಾಂತರವಾಗಿದೆ ಆದ್ದರಿಂದ ನಾವು ಅಂತಹ ವೆಕ್ಟರ್ ಅನ್ನು ಹೊಂದಿದ್ದರೆ ಈ ಕೊಟ್ಟಿರುವ ಮ್ಯಾಟ್ರಿಕ್ಸ್ನೊಂದಿಗೆ ಗುಣಿಸುವುದು ಏನೂ ಅಲ್ಲ ಆದರೆ ಲ್ಯಾಂಬ್ಡಾ ಮತ್ತು ಈ ಲ್ಯಾಂಬ್ಡಾ ಕೆಲವು ನೈಜ ಸಂಖ್ಯೆ ಅಥವಾ ಸಂಕೀರ್ಣ ಸಂಖ್ಯೆ ಇಲ್ಲಿ ಈ Ax λx ನಾವು ಇಂದು ಮಾತನಾಡುತ್ತಿರುವ ಬಹಳ ಮುಖ್ಯವಾದ ಸಮೀಕರಣವಾಗಿದೆ ಆದ್ದರಿಂದ ಈಗ ಈ ಐಜೆನ್ವೆಕ್ಟರ್ನ ವ್ಯಾಖ್ಯಾನವೆಂದರೆ ಈ x ಅನ್ನು ಐಜೆನ್ವೆಕ್ಟರ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಲ್ಯಾಂಬ್ಡಾವನ್ನು ಐಜೆನ್ ವ್ಯಾಲ್ಯೂ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಐಜೆನ್ವೆಕ್ಟರ್ ಮತ್ತು ಇದು ಯಾವಾಗಲೂ ನಾನ್ಜೆರೋ ಆಗಿರಬೇಕು ಇಲ್ಲದಿದ್ದರೆ 0 ಯಾವಾಗಲೂ ತೃಪ್ತಿಗೊಳ್ಳುತ್ತದೆ ಆದ್ದರಿಂದ ನಾವು ಇಲ್ಲಿ ನಾನ್ಜೆರೋ ವೆಕ್ಟರ್ ಅನ್ನು ಹುಡುಕುತ್ತಿದ್ದೇವೆ ಇದನ್ನು ಐಜೆನ್ ವೆಕ್ಟರ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಐಜೆನ್ ವ್ಯಾಲ್ಯೂ ಸರಿ ಎಂದು ಕರೆಯಲಾಗುತ್ತದೆ ಈಗ ವೆಕ್ಟರ್ x ಈ ಐಜೆನ್ವೆಲ್ಯೂ ಲ್ಯಾಂಬ್ಡಾ ಮತ್ತು ಈಗ ಎರಡು ಪ್ರಮುಖ ಅಂಶಗಳಿಗೆ ಸಂಬಂಧಿಸಿದ ಐಜೆನ್ವೆಕ್ಟರ್ ಆಗಿದೆ ಮ್ಯಾಟ್ರಿಕ್ಸ್ A ಯ ಐಜೆನ್ವೆಕ್ಟರ್ ನಾನ್ಜೆರೋ ವೆಕ್ಟರ್ x ಈ ಆರ್n ನಲ್ಲಿ ಹಿಂದಿನ ಉದಾಹರಣೆಯ ಸಹಾಯದಿಂದ ನಾವು ಈಗಾಗಲೇ ನೋಡಿದ ಜ್ಯಾಮಿತೀಯವಾಗಿ ಉದಾಹರಣೆಗೆ ಇಲ್ಲಿರುವ ವಾಹಕಗಳು x ಮತ್ತು ಈ ಕೊಡಲಿ ಸಮಾನಾಂತರವಾಗಿರುತ್ತವೆ ಈ ವೆಕ್ಟರ್ ವಿ ಮತ್ತು ವೆಕ್ಟರ್ ಅವ್ ಅವರು ಕೇವಲ ಸಮಾನಾಂತರವಾಗಿದ್ದರು ಉದ್ದವು ವಿಭಿನ್ನವಾಗಿತ್ತು ಎಂದು ನಾವು ಹಿಂದಿನ ಉದಾಹರಣೆಯಲ್ಲಿ ನೋಡಿದ್ದೇವೆ ಆದ್ದರಿಂದ ಇಲ್ಲಿ ಈ ಐಜೆನ್ವೆಲ್ಯುಗಳ ಐಜೆನ್ವೆಕ್ಟರ್ನ ಜ್ಯಾಮಿತೀಯ ಅರ್ಥವು ಈ ವೆಕ್ಟರ್ನ ಈ x ಮತ್ತು ಈ ಏಕ್ಸ್ ಎರಡೂ ಸಮಾನಾಂತರವಾಗಿರುತ್ತವೆ ಮತ್ತು ಅವುಗಳ ಪ್ರಮಾಣವು ಬದಲಾಗುತ್ತದೆ ಮತ್ತು ಆದ್ದರಿಂದ ನಾವು ಈ ಐಜೆನ್ವಾಲ್ಯೂ ಲಾಂಬ್ಡಾವನ್ನು ಹೊಂದಿದ್ದೇವೆ ಬೀಜಗಣಿತದ ಪ್ರಕಾರ ಐಜೆನ್ವೆಕ್ಟರ್ ಎಕ್ಸ್ ಕ್ಷುಲ್ಲಕವಲ್ಲದ ಪರಿಹಾರವಾಗಿದೆ ಏಕೆಂದರೆ ನಾವು ಐಜೆನ್ವೆಕ್ಟರ್ ಎಕ್ಸ್ ಅನ್ನು ನೋಡುತ್ತಿರುವುದು ನಾನ್ಜೆರೋ ಆದ್ದರಿಂದ ಕ್ಷುಲ್ಲಕವಲ್ಲದ ಪರಿಹಾರ ಎಂದರೆ x 0 ಕ್ಕೆ ಸಮನಾಗಿರುವುದರಿಂದ ಯಾವಾಗಲೂ ಈ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ ನಾವು 0 ಪರಿಹಾರದಲ್ಲಿ ಆಸಕ್ತಿ ಹೊಂದಿಲ್ಲ ನಾನ್ಜೆರೋ ಪರಿಹಾರದಲ್ಲಿ ನಮ್ಮ ಆಸಕ್ತಿ ಅಂದರೆ ಈ ಸಮೀಕರಣದ ಕ್ಷುಲ್ಲಕವಲ್ಲದ ಪರಿಹಾರ Ax ಲ್ಯಾಂಬ್ಡಾ x ಗೆ ಸಮಾನವಾಗಿರುತ್ತದೆ ಅಥವಾ ಈ ಐಜೆನ್ವೆಕ್ಟರ್ x ಇಲ್ಲಿ ಈ ರ ಶೂನ್ಯ ಜಾಗದಲ್ಲಿ ನಾನ್ಜೆರೋ ವೆಕ್ಟರ್ ಆಗಿದೆ ಏಕೆಂದರೆ ನಾವು ಹೊಂದಿರುವ ಈ ಸಮೀಕರಣವು l Ax λx ಗೆ ಸಮನಾಗಿರುತ್ತದೆ ಆದ್ದರಿಂದ ಈ ನಾವು ಏನು ಮಾಡಬಹುದು ನಾವು ಈ x ಪದವನ್ನು ಎಡಗೈಗೆ ತರಬಹುದು ಆದ್ದರಿಂದ ನಮ್ಮಲ್ಲಿ A λI ಇದೆ ನಂತರ ನಾವು ಈ ಗುರುತಿನ ಮ್ಯಾಟ್ರಿಕ್ಸ್ ಅನ್ನು ಪರಿಚಯಿಸಬೇಕು ಮತ್ತು ನಂತರ x 0 ಕ್ಕೆ ಸಮನಾಗಿರುತ್ತದೆ ಮೂಲಭೂತವಾಗಿ ನಾವು ಏನನ್ನು ಹುಡುಕುತ್ತಿದ್ದೇವೆಯೋ ನಾವು ಕ್ಷುಲ್ಲಕವಲ್ಲದ ಪರಿಹಾರವನ್ನು ಹುಡುಕುತ್ತಿದ್ದೇವೆ ಈ ಸಮೀಕರಣದ ಈ x A λI ಅಥವಾ ಬದಲಿಗೆ ರೇಖೀಯ ಸಮೀಕರಣಗಳ ವ್ಯವಸ್ಥೆ A λI x 0 ಮತ್ತು ಇದು ನಿಖರವಾಗಿ ಈ A λI ನ ಶೂನ್ಯ ಜಾಗದ ವ್ಯಾಖ್ಯಾನವಾಗಿದೆ ಆದ್ದರಿಂದ ಇಲ್ಲಿ ಮ್ಯಾಟ್ರಿಕ್ಸ್ A λI ಮತ್ತು ನಾವು ಈ A λI ನ ಶೂನ್ಯ ಜಾಗವನ್ನು ಹುಡುಕಿದರೆ ನಾವು ಹುಡುಕುತ್ತಿರುವ ಈ x ವೆಕ್ಟರ್ ಈ ಮ್ಯಾಟ್ರಿಕ್ಸ್ A λI ನ ಶೂನ್ಯ ಜಾಗದಲ್ಲಿದೆ ಮತ್ತು ಇದು ನಾನ್ಜೆರೋ ಆಗಿರುವುದರಿಂದ ನನ್ನ ಪ್ರಕಾರ ಶೂನ್ಯ ಜಾಗವು ಈಗ 0 ವೆಕ್ಟರ್ ಅನ್ನು ಹೊಂದಿದೆ ಆದರೆ ನಾವು ಇದರ ಶೂನ್ಯ ಜಾಗದಲ್ಲಿ ನಾನ್ಜೆರೋ ವೆಕ್ಟರ್ ಅನ್ನು ಹುಡುಕುತ್ತಿದ್ದೇವೆ ಆದ್ದರಿಂದ ಈ A λI ನ ಶೂನ್ಯ ಜಾಗದಲ್ಲಿ x ಒಂದು ನಾನ್ಜೆರೋ ವೆಕ್ಟರ್ ಆಗಿದೆ ಈಗ ಈ ಐಜೆನ್ ವೆಕ್ಟರ್ ಅನ್ನು ಹೇಗೆ ಲೆಕ್ಕ ಹಾಕುವುದು ಮತ್ತು ಇದಕ್ಕೆ ಸಂಬಂಧಿಸಿದ ಐಜೆನ್ ವ್ಯಾಲ್ಯೂಗಳನ್ನು ಗಣನೆ ಮ್ಯಾಟ್ರಿಕ್ಸ್ ನೊಂದಿಗೆ ಹೇಗೆ ಲೆಕ್ಕ ಹಾಕುವುದು ಎಂಬುದು ಸಹಜ ಪ್ರಶ್ನೆಯಾಗಿದೆ ನಾವು ಈಗ ಚರ್ಚಿಸಲಿರುವ ಐಜೆನ್ ವ್ಯಾಲ್ಯೂಗಳುಮತ್ತು ಐಜೆನ್ವೆಕ್ಟರ್ಗಳನ್ನು ಕಂಡುಹಿಡಿಯುವುದು ಹೇಗೆ ಆದ್ದರಿಂದ ಈ ಸಮೀಕರಣವನ್ನು ಪರಿಗಣಿಸಿ A λI x 0 ಅಂದರೆ ಈ ರೂಪದಲ್ಲಿ ಬರೆದ Ax λx ಸಮೀಕರಣ ಮತ್ತು ಇಲ್ಲಿ ಎರಡು ಅಜ್ಞಾತಗಳಿವೆ ನಮಗೆ ಲ್ಯಾಂಬ್ಡಾವನ್ನು ಲೆಕ್ಕಹಾಕಬೇಕು ಮತ್ತು ನಾವು x ಅನ್ನು ಲೆಕ್ಕ ಹಾಕಬೇಕು ಇಲ್ಲಿ ಒಂದು ಸಮೀಕರಣವಿದೆ A λI x 0 ಅಥವಾ ಇದು ರೇಖೀಯ ಸಮೀಕರಣದ ವ್ಯವಸ್ಥೆ ಮತ್ತು ನಮ್ಮಲ್ಲಿ ಈ ಎರಡು ಅಪರಿಚಿತ have ಮತ್ತು x ಇವೆ ಆದ್ದರಿಂದ ಈ ಎರಡು ಅಪರಿಚಿತರನ್ನು ಹೇಗೆ ಲೆಕ್ಕ ಹಾಕಬೇಕು ಅಜ್ಞಾತವು ಈ ಸಮೀಕರಣವನ್ನು A λI x 0 ತೃಪ್ತಿಪಡಿಸುತ್ತದೆ ಲ್ಯಾಂಬ್ಡಾ ಒಂದು ಸ್ಕೇಲಾರ್ ಮತ್ತು ಈ x ಒಂದು ವೆಕ್ಟರ್ ಆಗಿದ್ದು ಅದರ ಘಟಕಗಳು ಈ n ಗೆ ಸಮನಾಗಿರುತ್ತದೆ ಮ್ಯಾಟ್ರಿಕ್ಸ್ nxn ಮ್ಯಾಟ್ರಿಕ್ಸ್ ಆಗಿದ್ದರೆ ಆದ್ದರಿಂದ ನಾವು ಈ ಕ್ಷುಲ್ಲಕವಲ್ಲದ ಪರಿಹಾರವನ್ನು ಹುಡುಕುತ್ತಿದ್ದೇವೆ ಎಂದು ನಾವು ಹೊಂದಿರುವ ಇತರ ಮಾಹಿತಿ ಏನು ಈ ಸಮೀಕರಣವು A λI x ಕ್ಷುಲ್ಲಕವಲ್ಲದ ಪರಿಹಾರವನ್ನು ಹೊಂದಿದೆ ಇದನ್ನು ನಾವು ಈಗಾಗಲೇ ಹಿಂದಿನ ಉಪನ್ಯಾಸದಲ್ಲಿ ಅಧ್ಯಯನ ಮಾಡಿದ್ದೇವೆ ಒಂದು ವೇಳೆ ಇದು ಸಮೀಕರಣವನ್ನು ತೃಪ್ತಿಪಡಿಸಿದರೆ ಮಾತ್ರ ಯಾವ ಸಮೀಕರಣವು ಇದನ್ನು ನಿರ್ಧರಿಸುತ್ತದೆ A λI ಈ ನಿರ್ಣಾಯಕವು 0 ಆಗಿದ್ದರೆ ನಾವು ಕ್ಷುಲ್ಲಕವಲ್ಲದ ಪರಿಹಾರವನ್ನು ಹೊಂದಿರುತ್ತೇವೆ ನಿರ್ಣಾಯಕವು 0 ಕ್ಕೆ ಸಮನಾಗಿರದಿದ್ದರೆ ಅನನ್ಯ ಪರಿಹಾರವಿರುತ್ತದೆ ಮತ್ತು ಅದು ಕ್ಷುಲ್ಲಕ ಪರಿಹಾರವಾಗಿರುತ್ತದೆ ಅಂದರೆ ಈ x 0 ಆಗಿರುತ್ತದೆ ಆದರೆ ನಾವು ಈ ಸಮೀಕರಣದ ಕ್ಷುಲ್ಲಕವಲ್ಲದ ಪರಿಹಾರಕ್ಕಾಗಿ ಹುಡುಕುತ್ತಿದ್ದೇವೆ ಇನ್ನೊಂದು ಸ್ಥಿತಿಯು ನಮ್ಮನ್ನು ಈಗಲಾದರೂ ಈ ಸ್ಥಿತಿಯ ನಿರ್ಣಾಯಕದಿಂದ A λI ಏನನ್ನಾದರೂ ಹೊರತೆಗೆಯಲು ಕಾರಣವಾಗುತ್ತಿದೆ ಮತ್ತು 0 ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಈ ನಿರ್ಣಾಯಕವನ್ನು ವಿಸ್ತರಿಸಿದಾಗ ಈ ಅಜ್ಞಾತವಾಗಿದೆ ಏಕೆಂದರೆ ಈಗ A ಎಂಬುದು ಕೊಟ್ಟಿರುವ ಮ್ಯಾಟ್ರಿಕ್ಸ್ ಮತ್ತು I ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆ ಇಲ್ಲಿ ಈ ಲ್ಯಾಂಬ್ಡಾ ತಿಳಿದಿಲ್ಲ ಆದ್ದರಿಂದ ನಾವು ಈ ವಿಸ್ತಾರವನ್ನು ವಿಸ್ತರಿಸಿದಾಗ ಈ A ನೀಡಿದಾಗ ನೈಸರ್ಗಿಕವಾಗಿ ನೀಡಲಾಗುವುದು ಆದ್ದರಿಂದ ನಾವು ಈ ಬಹುಪದೀಯ ಸಮೀಕರಣವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ಸಮೀಕರಣವನ್ನು ಪರಿಹರಿಸಿದರೆ ನಾವು ಈ ಸಮೀಕರಣದ ಈ n ರೂಟ್ಸ್ ಗಳನ್ನು ಪಡೆಯುತ್ತೇವೆ ಅಂದರೆ n ನ ಮೌಲ್ಯಗಳು ಅವರು ವಿಭಿನ್ನವಾಗಿರಬಹುದು ಮತ್ತು ಭಿನ್ನವಾಗಿರದೇ ಇರಬಹುದು ಅವರು ನಿಜವಾಗಿರಬಹುದು ಅವರು ನಿಜವಾಗಿರದೇ ಇರಬಹುದು ಆದ್ದರಿಂದ ಈ ಸಮೀಕರಣದ ಪರಿಹಾರವನ್ನು ವಿಶಿಷ್ಟ ಸಮೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಮೀಕರಣವನ್ನು ಮ್ಯಾಟ್ರಿಕ್ಸ್ A ನ ವಿಶಿಷ್ಟ ಸಮೀಕರಣ ಎಂದು ಕರೆಯಲಾಗುತ್ತದೆ ಮತ್ತು ಈ ಸಮೀಕರಣವನ್ನು ಪರಿಹರಿಸಿದ ನಂತರ ನಾವು ಸಂಭವನೀಯ ಲ್ಯಾಂಬ್ಡಾಗಳನ್ನು ಪಡೆಯಬಹುದು ಒಮ್ಮೆ ನಾವು ಇಲ್ಲಿ λ ಅನ್ನು ಹೊಂದಿದ್ದೇವೆ ನಂತರ ನಾವು ಈ ಸಮೀಕರಣವನ್ನು ಹೊಂದಿದ್ದೇವೆ A λI x 0 ಮತ್ತು ಪ್ರತಿ ಲ್ಯಾಂಬ್ಡಾಕ್ಕೆ ನಾವು ಇದರ A λI x 0 ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತು ನಮ್ಮ ಲ್ಯಾಂಬ್ಡಾವನ್ನು ನಾವು ಈ ಸ್ಥಿತಿಯೊಂದಿಗೆ ಪಡೆಯುತ್ತೇವೆ ಎಂಬುದನ್ನು ನಿರ್ಧರಿಸಿ 0 ಆದ್ದರಿಂದ ಸ್ವಾಭಾವಿಕವಾಗಿ ನಾವು ಇದರ A λI x 0 ನ ಕ್ಷುಲ್ಲಕ ಪರಿಹಾರವನ್ನು ಪಡೆಯುತ್ತೇವೆ ಏಕೆಂದರೆ ಈ ನಿರ್ಣಾಯಕವಾಗಿದ್ದಾಗ ಕ್ಷುಲ್ಲಕ ಪರಿಹಾರ ಬರುತ್ತದೆ 0 ಗೆ ಸಮನಾಗಿರುವುದಿಲ್ಲ ಆದರೆ ನಾವು ನಮ್ಮ ಲ್ಯಾಂಬ್ಡಾವನ್ನು ಪಡೆಯುತ್ತೇವೆ ಇದರಿಂದ ಈ ನಿರ್ಣಾಯಕ A λI 0 ಆಗುತ್ತದೆ ಮತ್ತು ಆದ್ದರಿಂದ ಸ್ವಯಂಚಾಲಿತವಾಗಿ ಈ ಲ್ಯಾಂಬ್ಡಾಗಳಿಗೆ ನಾವು ಇವುಗಳ ನೋನ್ ಟ್ರಿವಿಅಲ್ ಪರಿಹಾರವನ್ನು ಪಡೆಯುತ್ತೇವೆ A λI x 0 ಇಲ್ಲಿ ಈ ವಿಶಿಷ್ಟ ಸಮೀಕರಣದ ರೂಟ್ಸ್ಗಳನ್ನು ನಿಖರವಾಗಿ ಐಜೆನ್ವಾಲ್ಯೂಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಲ್ಯಾಂಬ್ಡಾ ಐಜೆನ್ವಾಲ್ಯೂ ಆಗಿದೆ ಆದ್ದರಿಂದ ಒಮ್ಮೆ ನಾವು ಈ ವಿಶಿಷ್ಟ ಸಮೀಕರಣವನ್ನು ಪರಿಹರಿಸಿದರೆ ನಾವು ಎಲ್ಲಾ ಐಜೆನ್ ವ್ಯಾಲ್ಯೂಗಳನ್ನು ಪಡೆಯುತ್ತೇವೆ ಮತ್ತು ಈ ರೇಖೀಯ ಸಮೀಕರಣದ ಏಕರೂಪದ ವ್ಯವಸ್ಥೆಯನ್ನು ಪರಿಹರಿಸುವ ಮೂಲಕ A ಯ ಐಜೆನ್ವೆಕ್ಟರ್ಗಳನ್ನು ನಿರ್ಧರಿಸಬಹುದು ಅಂದರೆ ಇದು A λI x 0 ಆದ್ದರಿಂದ ನಾವು ರೇಖೀಯ ಸಮೀಕರಣಗಳ ವ್ಯವಸ್ಥೆಯನ್ನು ಮತ್ತೊಮ್ಮೆ ಪರಿಹರಿಸಬೇಕಾಗಿದೆ ಆದ್ದರಿಂದ ರೇಖೀಯ ಬೀಜಗಣಿತದಲ್ಲಿ ಈ ಉಪನ್ಯಾಸಗಳ ಆರಂಭದಿಂದಲೇ ನಾನು ಈ ರೇಖೀಯ ಸಮೀಕರಣಗಳ ವ್ಯವಸ್ಥೆಯ ಮೇಲೆ ಮತ್ತೆ ಮತ್ತೆ ಒತ್ತು ನೀಡುತ್ತಿದ್ದೇನೆ ಏಕೆಂದರೆ ಪ್ರತಿಯೊಂದು ಹಂತದಲ್ಲಿಯೂ ನಾವು ರೇಖೀಯ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸುತ್ತಿದ್ದೇವೆ ಆದ್ದರಿಂದ ಈಗ ಮತ್ತು ಇಲ್ಲಿ ಈ ಲ್ಯಾಂಬ್ಡಾದ ಪ್ರತಿಯೊಂದು ಮೌಲ್ಯಕ್ಕೂ ನಾವು ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಬೇಕಾಗಿದೆ ನಮ್ಮಲ್ಲಿ 3 ವಿಭಿನ್ನ ಲ್ಯಾಂಬ್ಡಾಗಳು ಇದ್ದರೆ ಉದಾಹರಣೆಗೆ ಪ್ರತಿ ಲ್ಯಾಂಬ್ಡಾಕ್ಕೆ ಆದ್ದರಿಂದ 3 ಬಾರಿ ನಾವು ರೇಖೀಯ ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಬೇಕು ಮತ್ತು ಅವುಗಳು ವಿಭಿನ್ನ ಸಮೀಕರಣಗಳಾಗಿರುತ್ತವೆ ಏಕೆಂದರೆ ನಮ್ಮಲ್ಲಿ ವಿಭಿನ್ನ ಲ್ಯಾಂಬ್ಡಾಗಳಿವೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ವಿಭಿನ್ನವಾಗಿರುತ್ತದೆ ಮತ್ತು ನಾವು ವಿಭಿನ್ನ ಐಜೆನ್ ವೆಕ್ಟರ್ಗಳನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಈಗ ಇದರ ಬಗ್ಗೆ ಮತ್ತು ಈ A λI ನ ಶೂನ್ಯ ಜಾಗದ ಬಗ್ಗೆ ಹೆಚ್ಚು ಮಾತನಾಡುತ್ತೇವೆ ಆದ್ದರಿಂದ ಶೂನ್ಯ ಜಾಗ ಎಂದರೆ ಈ x I ಮತ್ತು ಇದು 0 ಅನ್ನು ಒಳಗೊಂಡಿರುತ್ತದೆ ಏಕೆಂದರೆ ಶೂನ್ಯ ಜಾಗವು 0 ಅನ್ನು ಸಹ ಒಳಗೊಂಡಿರುತ್ತದೆ ಆದ್ದರಿಂದ ಇಲ್ಲಿ ಶೂನ್ಯ ಜಾಗವನ್ನು ಐಜೆನ್ ವ್ಯಾಲ್ಯೂ ಗೆ ಅನುಗುಣವಾದ A ನ ಐಜೆನ್ ಸ್ಪೇಸ್ ಎಂದು ಕರೆಯಲಾಗುತ್ತದೆ ಶೂನ್ಯ ಜಾಗದಲ್ಲಿ ಏನಿದೆ ಶೂನ್ಯ ಜಾಗದಲ್ಲಿ ಎಲ್ಲಾ ಐಜೆನ್ವೆಕ್ಟರ್ಗಳು ಮತ್ತು 0 ವೆಕ್ಟರ್ಗಳನ್ನು ಒಯ್ಯುತ್ತದೆ ಏಕೆಂದರೆ 0 ಐಜೆನ್ವೆಕ್ಟರ್ ಅಲ್ಲ ಆದ್ದರಿಂದ ಇಲ್ಲಿ ಶೂನ್ಯ ಜಾಗದಲ್ಲಿ ಐಜೆನ್ಸ್ಪೇಸ್ ಎಂದೂ ಕರೆಯುತ್ತಾರೆ ಇದು 0 ವೆಕ್ಟರ್ ಸೇರಿದಂತೆ ಎಲ್ಲಾ ಐಜೆನ್ವೆಕ್ಟರ್ಗಳನ್ನು ಒಳಗೊಂಡಿದೆ ಏಕೆಂದರೆ 0 ನೈಸರ್ಗಿಕವಾಗಿ ಇದರ ಪರಿಹಾರವಾಗಿದೆ A λI x 0 ಅಥವಾ 0 ಶೂನ್ಯ ಜಾಗದಲ್ಲಿ ಇರುತ್ತದೆ ಆದರೆ 0 ಐಜೆನ್ವೆಕ್ಟರ್ ಅಲ್ಲ ಏಕೆಂದರೆ ನಾವು ಈಜೆನ್ವೆಕ್ಟರ್ ಅನ್ನು ನಾನ್ಜೆರೋ ನಾನ್ಜೆರೋ x ಈ ಸಮೀಕರಣದ ಕ್ಷುಲ್ಲಕವಲ್ಲದ ಪರಿಹಾರ ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ನಂತರ ಬಳಸಬಹುದಾದ ಇನ್ನೊಂದು ಪರಿಭಾಷೆ ಎಂದರೆ ಐಜೆನ್ಸ್ಪೇಸ್ ಆದ್ದರಿಂದ ಐಜೆನ್ಸ್ಪೇಸ್ ಏನೂ ಅಲ್ಲ ಆದರೆ 0 ವೆಕ್ಟರ್ ಸರಿ ಸೇರಿದಂತೆ ಈ ಎಲ್ಲಾ ಐಜೆನ್ವೆಕ್ಟರ್ಗಳ ಸೆಟ್ ನಾವು ಇಲ್ಲಿ ಸಮಸ್ಯೆಯ ಮೂಲಕ ಹೋಗೋಣ ಸಮಸ್ಯೆ ಸಂಖ್ಯೆ 1 ಇದು ಈ ಮ್ಯಾಟ್ರಿಕ್ಸ್ ನ ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ವೆಕ್ಟರ್ಗಳನ್ನು ಕಂಡುಹಿಡಿಯುವುದು ಈ ಐಜೆನ್ವಾಲ್ಯೂ ಮತ್ತು ಐಜೆನ್ವೆಕ್ಟರ್ಗಳ ಮೌಲ್ಯಮಾಪನದೊಂದಿಗೆ ನಾವು ಆರಂಭಿಸುವ ಒಂದು ಸರಳ ಉದಾಹರಣೆಯಾಗಿದೆ ಆದ್ದರಿಂದ ಇಲ್ಲಿ ಮೊದಲು ನಾವು ವಿಶಿಷ್ಟ ಸಮೀಕರಣವನ್ನು ಬರೆಯಬೇಕು ಮತ್ತು ಐಜೆನ್ವಾಲ್ಯೂಗಳನ್ನು ಕಂಡುಹಿಡಿಯಲು ನಾವು ಯಾವಾಗಲೂ ವಿಶಿಷ್ಟ ಸಮೀಕರಣವನ್ನು ಪರಿಹರಿಸಬೇಕಾಗಿದೆ ಮತ್ತು ನಂತರ ಪ್ರತಿ ವಿಶಿಷ್ಟ ಮೌಲ್ಯ ಅಥವಾ ಪ್ರತಿ ಐಜೆನ್ವಾಲ್ಯೂಗೆ ನಾವು ಆ ಸಮೀಕರಣ ವ್ಯವಸ್ಥೆಯನ್ನು ಪರಿಹರಿಸಬೇಕಾಗಿದೆ ಈಗ ನಾವು ಆ ರೀತಿಯಲ್ಲಿ ಐಜೆನ್ವೆಕ್ಟರ್ಗಳನ್ನು ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ವಿಶಿಷ್ಟ ಸಮೀಕರಣವು ಈ A λI ನ ನಿರ್ಣಾಯಕವಾಗಿದೆ A λI ಅಂದರೆ ಐಜೆನ್ ಮೌಲ್ಯಗಳು ಏನೂ ಅಲ್ಲ ಆದರೆ ಈ ವಿಶಿಷ್ಟ ಸಮೀಕರಣದ ಪರಿಹಾರ ಆದ್ದರಿಂದ ನಾವು ಈ A λI ಅನ್ನು ಹೊಂದಿದ್ದೇವೆ ಆದ್ದರಿಂದ ತದನಂತರ ನಾವು ಈ ಲ್ಯಾಂಬ್ಡಾ I ಅನ್ನು ಹೊಂದಿದ್ದು ಅದು ಕೊನೆಯಲ್ಲಿ ನಿರ್ಣಾಯಕವಾಗಿರುತ್ತದೆ ಆದ್ದರಿಂದ ಲ್ಯಾಂಬ್ಡಾ I ಎಂದರೆ ಲ್ಯಾಂಬ್ಡಾ 0 0 ಮತ್ತು ಲ್ಯಾಂಬ್ಡಾ ಮತ್ತು ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಉತ್ಪನ್ನವಾದ ಲ್ಯಾಂಬ್ಡಾ ಮತ್ತು ಇದನ್ನು ನಾವು ಪರಿಹರಿಸಲು ಬಯಸುತ್ತೇವೆ ಇಲ್ಲಿ ನಿರ್ಣಾಯಕವನ್ನು ತಿಳಿಯಿರಿ ಹಾಗಾದರೆ ಮ್ಯಾಟ್ರಿಕ್ಸ್ ಎಂದರೇನು ಇಲ್ಲಿ ಮ್ಯಾಟ್ರಿಕ್ಸ್ 2 ಮೈನಸ್ ಲ್ಯಾಂಬ್ಡಾ ಮತ್ತು ನಂತರ ನಾವು ಇಲ್ಲಿ 1 ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಮಗೆ 4 ಮತ್ತು ನಂತರ ಮೈನಸ್ 1 ಮತ್ತು ಮೈನಸ್ ಲ್ಯಾಂಬ್ಡಾ ಇಲ್ಲಿ ನಾವು ಯಾವಾಗಲೂ ಈ ನಿರ್ಣಾಯಕವಾಗಿದೆ ಇದನ್ನು ನಾವು ಯಾವಾಗಲೂ ಓದಬಹುದು ಈ ಕೊಟ್ಟಿರುವ ಮ್ಯಾಟ್ರಿಕ್ಸ್ A ಗೆ ಬರೆಯಿರಿ ಹಾಗಾದರೆ ವಿಶಿಷ್ಟ ಸಮೀಕರಣವನ್ನು ಬರೆಯುವುದು ಹೇಗೆ ಕರ್ಣೀಯದಿಂದ ಲ್ಯಾಂಬ್ಡಾವನ್ನು ಕಳೆಯುವ ಈ ಮ್ಯಾಟ್ರಿಕ್ಸ್ನ ನಿರ್ಣಾಯಕ ಆದ್ದರಿಂದ ⟹ λ 3 λ2 0⟹λ1 3 λ2 2 ಆದ್ದರಿಂದ ಇಲ್ಲಿ ನಮ್ಮ ವಿಶಿಷ್ಟ ಸಮೀಕರಣವಾಗಿದೆ ಮತ್ತು ಅದರ ಮೂಲವು ಐಜೆನ್ವಾಲ್ಯೂ ಆಗಿರುತ್ತದೆ ಆದ್ದರಿಂದ ಇಲ್ಲಿ 3 ಎಂದು ನಾವು ಕರೆಯುತ್ತಿರುವ ಇಲ್ಲಿ 1 ಐಜೆನ್ ಮೌಲ್ಯವು ಈ ಸಮೀಕರಣದ ಪರಿಹಾರವಾಗಿದೆ ಮತ್ತು ಇನ್ನೊಂದು ಐಜೆನ್ ವ್ಯಾಲ್ಯೂ λ2 2 ಆಗಿರುತ್ತದೆ ಮತ್ತು ಐಜೆನ್ವೆಕ್ಟರ್ ಈಗ ಇಲ್ಲಿ ಪ್ರತಿಯೊಂದಕ್ಕೂ ಅನುಗುಣವಾಗಿರುತ್ತದೆ ಆದ್ದರಿಂದ ಮೊದಲು ನಾವು ಇದನ್ನು λ1 3 ತೆಗೆದುಕೊಳ್ಳೋಣ ಆದ್ದರಿಂದ ಇದನ್ನು ತೆಗೆದುಕೊಳ್ಳುವಾಗ ನಾವು ಈಗ ಸಮೀಕರಣದ ವ್ಯವಸ್ಥೆಯನ್ನು ರಚಿಸಬೇಕು A λI ಮತ್ತು ಈ x ಇಲ್ಲಿ ಬಾರಿ ಅದು ಸಮೀಕರಣಗಳ ವ್ಯವಸ್ಥೆಯಾಗಿರುತ್ತದೆ ಆದ್ದರಿಂದ ನಾವು ಈ 3 ಅನ್ನು ಕರ್ಣೀಯ ನಮೂದುಗಳಿಂದ ಕಳೆಯಬೇಕು ಮತ್ತು ಅದು ಇಲ್ಲಿ ನಮ್ಮ ಮ್ಯಾಟ್ರಿಕ್ಸ್ ಆಗಿರುತ್ತದೆ So ಇಲ್ಲಿ ಇನ್ನೊಂದು ಉದಾಹರಣೆಯೆಂದರೆ ಈ ಎಜೆನ್ವೆಲ್ಯೂಸ್ ಮತ್ತು ಎ ಯ ಈ ಐಜೆನ್ವೆಕ್ಟರ್ ಗಳನ್ನು ನಾವು ಇಲ್ಲಿ ನೀಡಲಾಗಿರುವ ಸರಳ ಮಾಟ್ರಿಕ್ಸ್ ಅನ್ನು ನಾವು ಕೇವಲ ಆದ್ದರಿಂದ ನಾವು ವಿಶಿಷ್ಟ ಸಮೀಕರಣವನ್ನು ಬರೆದರೆ ಆದ್ದರಿಂದ ಅದು | A λI | 0 ಆದ್ದರಿಂದ ಅಂದರೆ ನಾವು ಇಲ್ಲಿ ಕರ್ಣೀಯ ನಮೂದುಗಳಾದ ಲ್ಯಾಂಬ್ಡಾದಿಂದ ಕಳೆಯುತ್ತೇವೆ ಆದ್ದರಿಂದ ಪುನರಾವರ್ತಿತ ಬೇರಿನ ಪ್ರಕರಣವು ಪುನರಾವರ್ತಿತ ಮೂಲವಾಗಿದೆ ನಮ್ಮಲ್ಲಿ ಈ ಒಂದು ಐಜೆನ್ ವ್ಯಾಲ್ಯೂ ಇದೆ ಇದನ್ನು 2 ಬಾರಿ ಪುನರಾವರ್ತಿಸಲಾಗುತ್ತದೆ ಮತ್ತು ಈಗ ಈ ಐಜೆನ್ವೆಲ್ಯೂಗೆ ಅನುಗುಣವಾಗಿ ನಾವು ಐಜೆನ್ವೆಕ್ಟರ್ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಈ ಮೌಲ್ಯಗಳಿಗೆ ಅನುಗುಣವಾದ ಐಜೆನ್ವೆಕ್ಟರ್ ಇಲ್ಲಿ ನಾವು ಮತ್ತೊಮ್ಮೆ A λI ಎಂದು ರೇಖೀಯ ಸಮೀಕರಣದ ವ್ಯವಸ್ಥೆಯನ್ನು ರೂಪಿಸಬಹುದು ಆದ್ದರಿಂದ ಲ್ಯಾಂಬ್ಡಾ ಇಲ್ಲಿ 1 ಆಗಿದೆ x 0 ಆದ್ದರಿಂದ ಈ ಸಮೀಕರಣದ ವ್ಯವಸ್ಥೆಯನ್ನು ನಾವು ಈಗ ಪರಿಹರಿಸಬೇಕಾಗಿದೆ ಮತ್ತು ಈಗ ಸಿಸ್ಟಮ್ ಏನು x 0 ಆದ್ದರಿಂದ ನಮ್ಮ ಮ್ಯಾಟ್ರಿಕ್ಸ್ ಈಗ 0 ಮತ್ತು 1 ಮತ್ತು 0 ಆಗಿರುತ್ತದೆ ಮತ್ತು ನಂತರ ಇಲ್ಲಿ 0 ಕೂಡ ನಮ್ಮ ಸಮೀಕರಣದ ವ್ಯವಸ್ಥೆ x 1 0T ಆದ್ದರಿಂದ ಈ ಸಾಲು ಈಗಾಗಲೇ ಎಚೆಲಾನ್ ರೂಪವನ್ನು ಕಡಿಮೆ ಮಾಡಿದೆ ಮತ್ತು ನಾವು ಇಲ್ಲಿ ಈ ಪಿವೋಟ್ ಅಂಶವನ್ನು ಹೊಂದಿದ್ದೇವೆ ಅಂದರೆ ಈ ಉಚಿತ ವೇರಿಯಬಲ್ ಅಲ್ಲ ಆದರೆ ಇಲ್ಲಿ ಈ ಏಕೆಂದರೆ ಮೊದಲ ಕಾಲಮ್ ಪಿವೋಟ್ ಅಂಶವನ್ನು ಹೊಂದಿಲ್ಲ ಇದನ್ನು ನಾವು ಫ್ರೀ ವೇರಿಯಬಲ್ ಎಂದು ಕರೆಯುತ್ತೇವೆ ಮತ್ತು ಈ ಫ್ರೀ ವೇರಿಯೇಬಲ್ ಅನ್ನು ನಾವು ಇಷ್ಟಪಡುವ ಯಾವುದೇ ಮೌಲ್ಯವನ್ನು ನಿಯೋಜಿಸಬಹುದು ಆದ್ದರಿಂದ ಈ x 1 ನಾವು ಉದಾಹರಣೆಗೆ ಕೆಲವು ಆಲ್ಫಾವನ್ನು ನಿಯೋಜಿಸುತ್ತಿದ್ದೇವೆ ಮತ್ತು x 2 0 ಮೊದಲ ಸಮೀಕರಣದಿಂದ ಈಗಾಗಲೇ ನೀಡಲಾಗಿರುವ ಈ x 2 ಸಮೀಕರಣವನ್ನು ನಾವು ನೀಡುತ್ತೇವೆ ಆದ್ದರಿಂದ ನಾವು ಈ ಆಲ್ಫಾವನ್ನು ಅವಲಂಬಿಸಿಲ್ಲ x 2 ಯಾವಾಗಲೂ 0 ನಾವು ತೆಗೆದುಕೊಳ್ಳುವ ಯಾವುದೇ ಆಲ್ಫಾ ನಮಗೆ ಈಗ ಇರುವ ಸ್ವಾತಂತ್ರ್ಯ ಆದ್ದರಿಂದ ಈ ಸಮೀಕರಣ ವ್ಯವಸ್ಥೆಯ ನಮ್ಮ ಪರಿಹಾರವು x 1 ಮತ್ತು x 2 ಇದು α ಮತ್ತು ಇದು 1 0T ಆದ್ದರಿಂದ ಯಾವುದೇ ಆಲ್ಫಾವನ್ನು ನಾವು ಸಹಜವಾಗಿ ಆಯ್ಕೆ ಮಾಡಬಹುದು ಇಲ್ಲಿ ಮತ್ತು ಅದು ಪರಿಹಾರವಾಗಿದೆ ಆದ್ದರಿಂದ ಈ 1 0T ಪರಿಹಾರಕ್ಕಾಗಿ ಇಲ್ಲಿ ಜನರೇಟರ್ ಆಗಿದೆ ಮತ್ತು ಈಗ ನಾವು ಈ 1 0T ಅನ್ನು ಹೊಂದಿದ್ದು ಅದು 1 ಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ಗಳಲ್ಲಿ ಒಂದಾಗಿದೆ ಮತ್ತು ಇದರ ಯಾವುದೇ ಬಹುಸಂಖ್ಯೆಯೂ ಸಹ ಇರುತ್ತದೆ ಐಜೆನ್ವೆಕ್ಟರ್ ಇಲ್ಲಿ ನಾವು ಎರಡು ವಿಭಿನ್ನ ಐಜೆನ್ ವ್ಯಾಲ್ಯೂಗಳನ್ನು ನೋಡಿದ್ದೇವೆ ಆದರೆ ನಾವು ಕೇವಲ ಒಂದು ಐಜೆನ್ವೆಕ್ಟರ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಸರಳ ಉದಾಹರಣೆಯ ಸಹಾಯದಿಂದ ಇಲ್ಲಿ ನೋಡಬಹುದಾದ ಸಾಧ್ಯತೆಯೂ ಇದೆ ಇದರ ಬಗ್ಗೆ ನಾವು ನಂತರ ಮಾತನಾಡುತ್ತೇವೆ 1 ಕ್ಕೆ ಅನುಗುಣವಾದ ಸಾಧ್ಯತೆಗಳು ಯಾವುವು ಈ ಐಜೆನ್ವೆಕ್ಟರ್ಗಳು ಎಷ್ಟು ಐಜೆನ್ವೆಕ್ಟರ್ಗಳು ಸಾಧ್ಯ ಮತ್ತು ಹೀಗೆ ಕೇಲಿ ಹ್ಯಾಮಿಲ್ಟನ್ ಪ್ರಮೇಯವಿದೆ ಅದು ಪ್ರತಿ ಚದರ ಮ್ಯಾಟ್ರಿಕ್ಸ್ ತನ್ನದೇ ಆದ ವಿಶಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಎಂದು ಹೇಳುತ್ತದೆ ಇದು ಪ್ರತಿಯೊಂದು ಚೌಕ ಮ್ಯಾಟ್ರಿಕ್ಸ್ ತನ್ನದೇ ಆದ ವಿಶಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸುವ ವಿಶಿಷ್ಟ ಸಮೀಕರಣದಿಂದ ನೇರವಾಗಿ ಬರುವ ಇನ್ನೊಂದು ಫಲಿತಾಂಶವಾಗಿದೆ ಆದ್ದರಿಂದ ಈ A λI ನ ನಿರ್ಣಾಯಕವಾದ ವಿಶಿಷ್ಟ ಸಮೀಕರಣ ಯಾವುದು ಎಂದು ನಮಗೆ ತಿಳಿದಿದೆ ಅಂದರೆ ಈ ಬಹುಪದೀಯ ಸಮೀಕರಣವು ವಿಶಿಷ್ಟ ಸಮೀಕರಣವಾಗಿದೆ ಮತ್ತು ಈ ಫಲಿತಾಂಶವು ಈ ಯು ಮ್ಯಾಟ್ರಿಕ್ಸ್ ಸ್ವತಃ ಈ ವಿಶಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಎಂಬುದಕ್ಕೆ ನಾವು ಪುರಾವೆಯ ಮೂಲಕ ಹೋಗುವುದಿಲ್ಲ ಎಂದು ಹೇಳುತ್ತದೆ ಅಂದರೆ λ ಬದಲಿಗೆ ನಾವು ಇದನ್ನು A ನಿಂದ ಬದಲಾಯಿಸಿದರೆ ಆದ್ದರಿಂದ ಈ ಕೇಲೆ ಹ್ಯಾಮಿಲ್ಟನ್ ಪ್ರಮೇಯವು ಪ್ರತಿ ಚದರ ಮ್ಯಾಟ್ರಿಕ್ಸ್ ಕೂಡ ತನ್ನ ವಿಶಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಮತ್ತು ಇದರರ್ಥ A ಕೂಡ ಈ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ λ ಅನ್ನು ಇಲ್ಲಿ ಈ A ನಿಂದ ಬದಲಾಯಿಸಲಾಗುತ್ತದೆ ಮತ್ತು c n ನೊಂದಿಗೆ ಸ್ಥಿರವಾಗಿರುತ್ತದೆ ಏಕೆಂದರೆ ಈಗ ನಾವು ಮಾತೃಕೆಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಅದೇ ಕ್ರಮದ ಮ್ಯಾಟ್ರಿಕ್ಸ್ ಇರಬೇಕು ಅದು ಕೇಯ್ಲೆ ಹ್ಯಾಮಿಲ್ಟನ್ ಪ್ರಮೇಯದ ಫಲಿತಾಂಶವಾಗಿದೆ ಉದಾಹರಣೆಗೆ ತೆಗೆದುಕೊಂಡ ಈ ಸರಳ ಉದಾಹರಣೆಯನ್ನು ನಾವು ಪರಿಶೀಲಿಸಬಹುದು ಪ್ರಮೇಯ ಆದ್ದರಿಂದ ನಾವು ಈ A ಗೆ ಅನುಗುಣವಾಗಿ ವಿಶಿಷ್ಟವಾದ ಬಹುಪದೀಯ ವಿಶಿಷ್ಟ ಸಮೀಕರಣವನ್ನು ಬರೆಯಬೇಕು ಇದು ಕರ್ಣೀಯ ನಮೂದುಗಳಿಂದ ಈ λ ಅನ್ನು ಕಳೆಯುವುದರ ಮೂಲಕ ಮತ್ತು ಈಗ ನಾವು ಈ ವಿಷಯದಲ್ಲಿ ಬರೆಯಬಹುದು ಅಂದರೆ ಇದರರ್ಥ ಇಲ್ಲಿ ಈ ನಿರ್ಣಾಯಕ ಆದ್ದರಿಂದ ನಾವು ಈ ಸಮೀಕರಣವನ್ನು ಪಡೆಯುತ್ತೇವೆ ಈಗ ನಾವು ನೋಡುವುದು ಕೇಯ್ಲೆ ಹ್ಯಾಮಿಲ್ಟನ್ ಪ್ರಮೇಯವು ಈ A2 12A 13 0 ಇದು ಕೇವಲ 0 ಆಗಿರಬೇಕು ಎಂದು ಹೇಳುತ್ತದೆ ಆದ್ದರಿಂದ ಇದು ವಿಶಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸಬೇಕು ಮತ್ತು ನಾವು ಇಲ್ಲಿ ಬರುವ A2 ಅನ್ನು ಲೆಕ್ಕಾಚಾರ ಮಾಡಿದರೆ ನಾವು ಇದನ್ನು ಹೀಗೆ ನಿರ್ಧರಿಸಿದಾಗ ಇಲ್ಲಿ ಈ ಮೈನಸ್ ಈ ಎರಡನ್ನೂ ಸೇರಿಸಲಾಗುತ್ತದೆ ಮತ್ತು ಇದನ್ನು ಕಳೆಯಲಾಗುತ್ತದೆ ನಾವು ವಾಸ್ತವವಾಗಿ 0 ಮ್ಯಾಟ್ರಿಕ್ಸ್ ಪಡೆಯುತ್ತಿದ್ದೇವೆ ಮತ್ತು ಅದನ್ನೇ ವಿಶಿಷ್ಟ ಸಮೀಕರಣ ಮತ್ತು ಈ ಕೇಲೆ ಹ್ಯಾಮಿಲ್ಟನ್ ಪ್ರಮೇಯವು ಪ್ರತಿ ಚದರ ಮ್ಯಾಟ್ರಿಕ್ಸ್ ತನ್ನ ವಿಶಿಷ್ಟ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ನಾವು ಇಲ್ಲಿ A ಅನ್ನು ಈ A ನಿಂದ ಬದಲಾಯಿಸಿದ್ದೇವೆ ಮತ್ತು ನಂತರ 0 ಬದಲು ಈ ಬಲಭಾಗವು 0 ಮ್ಯಾಟ್ರಿಕ್ಸ್ ಅನ್ನು ಪಡೆದುಕೊಂಡಿದೆ ಎಂದು ನಾವು ನೋಡಿದ್ದೇವೆ ಅದು ಕೇಲಿ ಹ್ಯಾಮಿಲ್ಟನ್ ಪ್ರಮೇಯ ಈ ಕೇಲಿ ಹ್ಯಾಮಿಲ್ಟನ್ ಪ್ರಮೇಯದ ಇನ್ನೊಂದು ಉಪಯೋಗವನ್ನು ನಾವು ಈ ಉದಾಹರಣೆಯಿಂದ ತ್ವರಿತವಾಗಿ ನೋಡಬಹುದು ಈ A ವಿಲೋಮವನ್ನು ಸಾಬೀತುಪಡಿಸಲು ನಾವು ಈ ಕೇಲೆ ಹ್ಯಾಮಿಲ್ಟನ್ ಪ್ರಮೇಯವನ್ನು ಬಳಸಬಹುದು ಆದ್ದರಿಂದ ಮತ್ತೊಮ್ಮೆ ನಾವು ಈ A ಯೊಂದಿಗೆ ಆರಂಭಿಸಿದ ಸರಳ ಉದಾಹರಣೆಯು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಅದರ ವಿಶಿಷ್ಟ ಸಮೀಕರಣವನ್ನು ಬರೆದರೆ ಆದ್ದರಿಂದ ಮತ್ತೊಮ್ಮೆ ಈ λ ಅನ್ನು ಕರ್ಣದಿಂದ ಕಳೆಯಲಾಗುತ್ತದೆ ಮತ್ತು ನಾವು ಈ ನಿರ್ಧಾರಕವನ್ನು ಸರಳಗೊಳಿಸಬಹುದು ಆದ್ದರಿಂದ ನಾವು ಇದನ್ನು ಪಡೆಯುತ್ತೇವೆ ಕೇಲಿ ಹ್ಯಾಮಿಲ್ಟನ್ ಪ್ರಮೇಯದಿಂದ ಇದು ನಮಗೆ ತಿಳಿದಿದೆ ಅದು ಕೇಲಿ ಹ್ಯಾಮಿಲ್ಟನ್ ಪ್ರಮೇಯವನ್ನು ಬಳಸಿಕೊಂಡು ಈ ಎ ವಿಲೋಮದ ಮೌಲ್ಯವಾಗಿದೆ ನಾವು ಇಲ್ಲಿ ಏನು ಮಾಡಿದ್ದೇವೆ ನಾವು ಅಧ್ಯಯನ ಮಾಡಿದ್ದೇವೆ ಐಜೆನ್ ವ್ಯಾಲ್ಯೂಸ್ ಮತ್ತು ಐಜೆನ್ ವೆಕ್ಟರ್ ಅನ್ನು ಪರಿಚಯಿಸಿದ್ದೇವೆ ಮತ್ತು ಮೂಲಭೂತವಾಗಿ ಈ ಸಮೀಕರಣವು ಬಹಳ ಮುಖ್ಯವಾಗಿತ್ತು ಈ Ax λx ಈ ಲ್ಯಾಂಬ್ಡಾ ಐಜೆನ್ವಾಲ್ಯೂ ಮತ್ತು ಅದಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ ಅನ್ನು x ನಿಂದ ನೀಡಲಾಗುವುದು ಮತ್ತು ನಾವು ಈ ಕೇಯ್ಲೆ ಹ್ಯಾಮಿಲ್ಟನ್ ಪ್ರಮೇಯವನ್ನು ಸಹ ಅಧ್ಯಯನ ಮಾಡಿದ್ದೇವೆ ಅದು ಪ್ರತಿ ಚದರ ಮ್ಯಾಟ್ರಿಕ್ಸ್ ತನ್ನದೇ ಆದ ವಿಶಿಷ್ಟ ಸಮೀಕರಣವನ್ನು ಪೂರೈಸುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಇಲ್ಲಿ ಬಲಭಾಗದಲ್ಲಿ ಇದು 0 ಮ್ಯಾಟ್ರಿಕ್ಸ್ ಆದ್ದರಿಂದ ಎಲ್ಲಾ ನಮೂದುಗಳನ್ನು ಹೊಂದಿರುವ ಅದೇ ಕ್ರಮ 0 ಈ ಉಪನ್ಯಾಸಗಳನ್ನು ತಯಾರಿಸಲು ಈ ಉಲ್ಲೇಖಗಳನ್ನು ಬಳಸಲಾಗುತ್ತದೆ ನೀವು ಗಮನಹರಿಸಿದ್ದಕ್ಕಾಗಿ ಧನ್ಯವಾದಗಳು